ಡಾಟಾ ಅನಾಲಿಸಿಸ್ ಉಪನ್ಯಾಸದ ಪ್ರದರ್ಶನ ಭಾಗಕ್ಕೆ ಸ್ವಾಗತ ಅಲ್ಲಿ ನಾನು ನಿಮಗೆ R ಎಂಬ ಪ್ಯಾಕೇಜ್ ತೋರಿಸಲು ಹೋಗುತ್ತೇನೆ ಅಥವಾ ನಾನು ಸಾಫ್ಟ್ವೇರ್ ಪ್ಯಾಕೇಜ್ನಲ್ಲಿ ಕೆಲವು ಡೇಟಾ ಸೆಟ್ಗಳನ್ನು ವಿಶ್ಲೇಷಿಸಿಸಬಹುದು R ಎಂಬುದು ಓಪನ್ ಸೋರ್ಸ್ ಮತ್ತು ಉಚಿತ ಸಾಫ್ಟ್ವೇರ್ ಆಗಿದೆ ಬಹಳ ಜನಪ್ರಿಯವಾಗಿದೆ ಇದು ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ ಆರ್ ಅನ್ನು ಹೇಗೆ ಸ್ಥಾಪಿಸಬೇಕು ಎಂದು ನಾನು ನಿಮಗೆ ತೋರಿಸಲು ಹೋಗುತ್ತಿಲ್ಲ ನೀವು ವೆಬ್ಸೈಟ್ಗೆ ಹೋಗಬಹುದು ಆರ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು R ಗಾಗಿ ಬಹಳ ಒಳ್ಳೆಯ ಗ್ರಾಫಿಕಲ್ ಬಳಕೆದಾರ ಇಂಟರ್ಫೇಸ್ GUI R ಸ್ಟುಡಿಯೋ ಎಂದು ಕರೆಯಲ್ಪಡುತ್ತದೆ ಮತ್ತು ಅದನ್ನು ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಲು ನಾನು ಬಲವಾಗಿ ಶಿಫಾರಸು ಮಾಡುತ್ತೇವೆ ಅದು ಎಲ್ಲವನ್ನೂ ಚೆನ್ನಾಗಿ ಮಾಡಬೇಕಾಗಿದೆ ನನ್ನ ಕಂಪ್ಯೂಟರ್ನಲ್ಲಿ ನಾನು ಅದನ್ನು ಮಾಡಿದ್ದೇನೆ ಆದುದರಿಂದ ನೀವು ಗಣಕಯಂತ್ರವನ್ನು ಹೊಂದಿದ್ದರೆ ನೀವು ಈ ವೀಡಿಯೊವನ್ನು ವಿರಾಮಗೊಳಿಸಬಹುದು ನಂತರ ಸ್ಥಾಪಿಸಿ ನಂತರ ಹಿಂತಿರುಗಿ ಮತ್ತು ನಾನು ಈ ಉಪನ್ಯಾಸದಲ್ಲಿ ಹೋಗುತ್ತಿರುವ ಸೂಚನೆಗಳೊಂದಿಗೆ ಮುಂದುವರಿಸಬಹುದು ಆದ್ದರಿಂದ ನಾನು ಆರ್ ಸ್ಟುಡಿಯೋವನ್ನು ಸ್ಥಾಪಿಸಿದೆ ಸಹಜವಾಗಿ ಆರ್ ಸ್ಟುಡಿಯೋವನ್ನು ಸ್ಥಾಪಿಸುವ ಮೊದಲು ನಾನು ಆರ್ ಅನ್ನು ಕೂಡಾ ಸ್ಥಾಪಿಸಿದ್ದೇನೆ ಮತ್ತು ನಾನು ಈ ಆರ್ ಸ್ಟುಡಿಯೋ ಇಂಟರ್ಫೇಸ್ ತೆರೆಯಲು ಹೋಗುತ್ತೇನೆ ಅಂತರ್ಮುಖಿಯು ಹೇಗೆ ಇರಬೇಕೆಂಬುದು ಸಹಜವಾಗಿ ನೀವು ಇದನ್ನು ಹೇಗೆ ಕಾನ್ಫಿಗರ್ ಮಾಡಬೇಕೆಂಬುದನ್ನು ಅವಲಂಬಿಸಿ ಸ್ವಲ್ಪ ಭಿನ್ನವಾಗಿ ಕಾಣಿಸಬಹುದು ಈ ಉಪನ್ಯಾಸದ ಉದ್ದೇಶವು ಆರ್ ಬಗ್ಗೆ ಏನೆಂದು ನಿಮಗೆ ತೋರಿಸುವುದಿಲ್ಲ ಆ ಉದ್ದೇಶಕ್ಕಾಗಿ ವೆಬ್ನಲ್ಲಿ ಹಲವಾರು ಸಂಖ್ಯೆಯ ಟ್ಯುಟೋರಿಯಲ್ಗಳು ಲಭ್ಯವಿವೆ ಡೇಟಾ ಜೋಡಿಗಳ ಜೊತೆ ಕೇವಲ ಎಚ್ಚರಿಕೆಯ ಡೇಟಾ ವಿಶ್ಲೇಷಣೆ ಏನೆಂದು ನಿಮಗೆ ತೋರಿಸುವುದು ಉದ್ದೇಶವಾಗಿದೆ ಈಗ ನನ್ನ ಉಪನ್ಯಾಸದ ಸಮಯದಲ್ಲಿ ನಾನು ಹೇಳಿದಂತೆ ಆರ್ ಪ್ಯಾಕೇಜ್ ಬಹಳಷ್ಟು ಡಾಟಾ ಸೆಟ್ಗಳೊಂದಿಗೆ ಬರುತ್ತದೆ ಅದು ಬಳಕೆದಾರರೊಂದಿಗೆ ತೆರವುಗೊಳಿಸಬಹುದು ಅದು ಆರ್ ನ ಉತ್ತಮ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಈಗ ಡೇಟಾ ಸೆಟ್ಗಳು ಲಭ್ಯವಿವೆ ಎಂಬುದನ್ನು ತಿಳಿಯಲು ಒಬ್ಬರು ಈ ಸಿಂಟ್ಯಾಕ್ಸನ್ನು ಆರ್ ದಲ್ಲಿ ಬಳಸಬಹುದಾಗಿತ್ತು ಪ್ರಶ್ನಾವಳಿಯ ಸಿ ವಾಕ್ಯವನ್ನು ಆರ್ ಮೂಲಭೂತವಾಗಿ ಸಹಾಯವನ್ನು ತರುತ್ತದೆ ಮತ್ತು ಆರ್ ಸ್ಟುಡಿಯೋದ ಬಗ್ಗೆ ಒಳ್ಳೆಯ ವಿಷಯವೆಂದರೆ ಅದು ಪೂರ್ಣಗೊಳ್ಳುತ್ತದೆ ಕೀವರ್ಡ್ ಅಥವಾ ಯಾವುದಾದರೊಂದು ಆರ್ ಸಿಸ್ಟಮ್ನ ಒಂದು ಭಾಗವಾಗಿದ್ದರೆ ಮತ್ತು ಡೇಟಾ ಸೆಟ್ಗಳು ಆರ್ನಲ್ಲಿ ಪ್ಯಾಕೇಜ್ ಆಗಿದ್ದರೆ ನೀವು ಡೇಟಾ ಟೈಪ್ಗಳನ್ನು ಟೈಪ್ ಮಾಡಿದಂತೆ ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿರುವುದನ್ನು ನೀವು ನೋಡಬಹುದು ಮತ್ತು ಅದು ಸಹ ಪ್ಯಾಕೇಜ್ ಎಂದು ಹೇಳಬಹುದು ಹಾಗಾಗಿ ನಾನು ಟೈಪ್ ಮಾಡುತ್ತಿರುವದು ಸರಿಯಾಗಿರುತ್ತದೆ ನಾನು ಹುಡುಕುತ್ತಿರುವುದು ಅದು ಸಮಂಜಸವೇ ಡೇಟಾ ಸೆಟ್ಗಳಲ್ಲಿ ಸಹಾಯಕ್ಕಾಗಿ ನಾವು ಕೇಳೋಣ ಮತ್ತು ಅದು ಹೇಳುತ್ತದೆ R ಡೇಟಾ ಸೆಟ್ಗಳು ಪ್ಯಾಕೇಜ್ ಆಗಿದೆ R ನಲ್ಲಿ ಯಾವ ಡೇಟಾ ಸೆಟ್ಗಳು ಲಭ್ಯವಿದೆಯೆಂದು ತಿಳಿದುಕೊಳ್ಳಲು ಇಲ್ಲಿ ಕೆಳಭಾಗದಲ್ಲಿರುವ ಸೂಚ್ಯಂಕಕ್ಕೆ ಹೋಗಿ ಮತ್ತು ಪ್ಯಾಕೇಜ್ ಡೇಟಾ ಸೆಟ್ಗಾಗಿನ ದಸ್ತಾವೇಜನ್ನು ತೆರೆದುಕೊಳ್ಳುತ್ತದೆ ನನಗೆ ಆವೃತ್ತಿ 3 1 ಇದೆ ಮತ್ತು ಅವುಗಳನ್ನು ಅಕಾರಾದಿಯಲ್ಲಿ ಪಟ್ಟಿ ಮಾಡಲಾಗಿದೆ ಸಹಜವಾಗಿ ಈ ಎಲ್ಲಾ ಡೇಟಾ ಸೆಟ್ಗಳ ಮೇಲೆ ನನಗೆ ಹೋಗಲು ಅಸಾಧ್ಯ ಬೀವರ್ಸ್ ಎಂಬ ಈ ನಿರ್ದಿಷ್ಟ ಡೇಟಾ ಸೆಟ್ ಅನ್ನು ನೋಡೋಣ ಆದರೆ ನಾನು ಹಾಗೆ ಮಾಡುವ ಮೊದಲು ನಾವು ಉಪನ್ಯಾಸದಲ್ಲಿ ಮಾತನಾಡಿದ ಈ ಆನ್ಸ್ಕೋಬ್ ಡೇಟಾ ಸೆಟ್ಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ ನೀವು Anscombe ಡೇಟಾ ಸೆಟ್ ಅನ್ನು ಕ್ಲಿಕ್ ಮಾಡಿದರೆ ಅದು ನಿಮಗೆ ಡೇಟಾ ಸೆಟ್ನ ವಿವರಣೆ ನೀಡುತ್ತದೆ ವಾಸ್ತವವಾಗಿ ನಾವು ಮೊದಲಿಗೆ ಅದನ್ನು ಲೋಡ್ ಮಾಡಬಹುದು R ಪ್ಯಾಕೇಜ್ನೊಂದಿಗೆ ಬರುವ ಡೇಟಾ ಸೆಟ್ ಅನ್ನು ಲೋಡ್ ಮಾಡಲು ನೀವು ಮಾಡಬೇಕಾಗಿರುವುದು ಡೇಟಾವನ್ನು ಟೈಪ್ ಮಾಡಿ ನಂತರ ಡೇಟಾ ಸೆಟ್ನ ಹೆಸರನ್ನು ಟೈಪ್ ಮಾಡಿ ಮತ್ತು ಮತ್ತೊಮ್ಮೆ R ಸ್ಟುಡಿಯೊವು ಹೊಂದಬಹುದಾದ ಪೂರ್ಣಗೊಂಡ ಪಟ್ಟಿಯನ್ನು ತೋರಿಸುತ್ತದೆ ಮತ್ತು ನಾನು ಆನ್ಸ್ಕೊಂಬೆ ಹುಡುಕುತ್ತಿದ್ದೇವೆ ಅದನ್ನು ಆರಿಸುತ್ತೇನೆ ನೀವು ಬಲ ಮೇಲ್ಭಾಗದಲ್ಲಿ Anscombe ಡೇಟಾ ಸೆಟ್ ಅನ್ನು ಲೋಡ್ ಮಾಡಲಾಗಿದೆ ಎಂದು ನೋಡಬಹುದು ಭರವಸೆಯ ಭಾಗವನ್ನು ಕುರಿತು ಚಿಂತಿಸಬೇಡಿ ಅದು ಸರಿಯಾಗಿ ಲೋಡ್ ಮಾಡಿಲ್ಲ ನೀವು ಆನ್ಸ್ಕೋಬ್ ಬಗ್ಗೆ ಮಾತನಾಡುವ ಅಥವಾ ಕಮಾಂಡ್ ಪ್ರಾಂಪ್ಟ್ನಲ್ಲಿನ ಅರ್ಥದಲ್ಲಿ ನೀವು ಡೇಟಾ ಸೆಟ್ನ ಹೆಸರನ್ನು ಟೈಪ್ ಮಾಡಲು ಪ್ರಾರಂಭಿಸಿದ ಕ್ಷಣ ಇದು ಡೇಟಾದ ನೈಜ ಸ್ವರೂಪವನ್ನು ತೋರಿಸುತ್ತದೆ ಅದು ಸಮಯ ಸರಣಿ ಡೇಟಾ ಅಥವಾ ಸಾಮಾನ್ಯ ಡೇಟಾ ಡೇಟಾ ಫ್ರೇಮ್ ಎಂದು ಅದು ತೋರಿಸುತ್ತದೆ R ನ ಡೇಟಾ ಫ್ರೇಮ್ ಡೇಟಾದ ಮಾಟ್ರಿಕ್ಸ್ ಆದರೆ ಏನಾಗುತ್ತದೆ ಮತ್ತು ಲೇಬಲ್ ಮಾಡಿದ ಲಂಬಸಾಲುಗಳು ಮತ್ತು ಆನ್ಸ್ಕೊಬೆ ಅಥವಾ ಯಾವುದೇ ಇತರ ಡೇಟಾ ಫ್ರೇಮ್ನ ಲೇಬಲ್ಗಳು ಸುಲಭವಾಗಿ ಕಂಡುಬರುತ್ತವೆ ಉದಾಹರಣೆಗೆ Anscombe ಡೇಟಾ ಸೆಟ್ಗಾಗಿ ಲೇಬಲ್ಗಳು ಯಾವುವು ಎಂದು ನಾವು ಕೇಳಬಹುದು ಇದು ಸಿಂಟ್ಯಾಕ್ಸ್ ಆಗಿದೆ ಆದ್ದರಿಂದ ಇವುಗಳು ಕಾಲಮ್ಗಳೊಂದಿಗೆ ಹೋಗುತ್ತಿರುವ ಲೇಬಲ್ಗಳಾಗಿವೆ Anscombe ಡೇಟಾ ಸೆಟ್ 8 ಕಾಲಮ್ಗಳನ್ನು ಹೊಂದಿದೆ ನಾವು ನಾಲ್ಕು ಜೋಡಿಗಳು 4 x ಗಳು ಮತ್ತು 4 y ಗಳು ಹೊಂದಿದ್ದೇವೆ ಮತ್ತು ಒಂದು x 1 ಶ್ಲೋಕಗಳನ್ನು y 1 ಅಥವಾ x 2 y 2 ಅನ್ನು ಕಥಾವಸ್ತುವನ್ನಾಗಿ ಮಾಡಬಹುದೆಂದು ಮತ್ತು ಉಪನ್ಯಾಸದಲ್ಲಿ ನಾನು ನಿಮಗೆ ತೋರಿಸಿದ ಪ್ಲಾಟ್ಗಳನ್ನು ಮತ್ತೆ ರಚಿಸಬಹುದೆಂದು ನೆನಪಿಡಿ ಉದಾಹರಣೆಗೆ ನಾನು ಬಯಸಿದರೆ ನಾನು ಅನ್ಸ್ಕೊಬೆ x 1 y 1 ಜೋಡಿ ಅನ್ನು ಯೋಜಿಸಲು ಬಯಸಿದರೆ ಆಗ ನನ್ನ ಇತಿಹಾಸದಲ್ಲಿ ನಾನು ಹೊಂದಿರುವ ಆಜ್ಞೆಗಳನ್ನು ನಾನು ನೆನಪಿಸಿಕೊಳ್ಳುತ್ತಿದ್ದೇನೆ ಮತ್ತು ಅದು R ಸ್ಟುಡಿಯೋದ ಒಂದು ಉತ್ತಮವಾದ ವೈಶಿಷ್ಟ್ಯವಾಗಿದೆ ಆದ್ದರಿಂದ ಇಲ್ಲಿ ನಾನು x 1 ಅನ್ನು ವಿಚಾರಿಸುತ್ತಿದ್ದೇನೆ ಕ್ಷಮಿಸಿ y 1 ಶ್ಲೋಕಗಳು Anscombe ಡೇಟಾ ಸೆಟ್ನ X 1 ಮತ್ತು ಸಿಂಟಾಕ್ಸ್ ಇಲ್ಲಿ ನನಗೆ PCH ಸಮಾನ 19 ಎಂದು ಹೇಳುತ್ತದೆ ಇವುಗಳು ಎಲ್ಲಾ ಐಚ್ಛಿಕ ಸಿಂಟ್ಯಾಕ್ಸ್ಗಳಾಗಿವೆ ನಾನು ಅದನ್ನು ಬಿಟ್ಟುಬಿಟ್ಟರೆ ಅದು ಸರಳವಾಗಿ ಒಂದು ಸ್ಕ್ಯಾಟರ್ ಪ್ಲಾಟ್ ಅನ್ನು ಉತ್ಪಾದಿಸುತ್ತದೆ ಆದರೆ ನಾನು ಮಾಡುತ್ತಿಲ್ಲ ನನಗೆ ಹೆಚ್ಚಿನದನ್ನು ಬೇಕು ಕೆಂಪು ಬಣ್ಣದ ಬಣ್ಣದ ಘನ ವಲಯಗಳನ್ನು ನಾನು ಬಯಸುತ್ತೇನೆ ಆದ್ದರಿಂದ PCH19 ಮೂಲಭೂತವಾಗಿ ಮಾರ್ಕರ್ಗಳನ್ನು ಯತ್ನಿಸುವ ಪಾತ್ರವನ್ನು ಹೇಳುತ್ತದೆ ಮತ್ತು ಅದು ಕೆಂಪು ಬಣ್ಣವನ್ನು ಬಳಸಲು ಬಣ್ಣವನ್ನು ಹೇಳುತ್ತದೆ ಹಾಗಾಗಿ ನಾನು ಇದನ್ನು ಮಾಡಿದರೆ ನೀವು ಸರಿಯಾದ ಕೆಳಗೆ ಪರದೆಯ ಮೇಲೆ ನೋಡುವಂತೆ ಇದು ಉತ್ಪತ್ತಿಯಾಗುತ್ತದೆ ಇಲ್ಲಿ ನಾನು 1 x 1 ಪದ್ಯಗಳನ್ನು ಹೊಂದಿದ್ದೇನೆ ನೀವು y ಮತ್ತು x ಅಕ್ಷದ ಲೇಬಲ್ಗಳ ಮೇಲೆ ನೋಡುವಂತೆ ನೀವು ಸಹ ಸಹಜವಾಗಿ xy ಲೇಬಲ್ಗಳನ್ನು ಒದಗಿಸುವ ಮೂಲಕ ಈ ಪ್ಲಾಟ್ಗಳನ್ನು ಅಲಂಕರಿಸಿ ನಾನು ಅದನ್ನು ಪ್ರವೇಶಿಸಲು ಹೋಗುತ್ತಿಲ್ಲ ಆದರೆ ನೀವು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಈ ಉಪನ್ಯಾಸವು ನೀವು ಉಪನ್ಯಾಸದಲ್ಲಿ ನೋಡಿದ ವಿಷಯಕ್ಕೆ ಸಮನಾಗಿರುತ್ತದೆ ಮತ್ತು ನಾನು ಉಪನ್ಯಾಸದಲ್ಲಿ ತೋರಿಸಿರುವ ಇತರ ಪ್ಲಾಟ್ಗಳನ್ನು ಪುನರುತ್ಪಾದಿಸಲು ನಿಮ್ಮನ್ನು ಸ್ವಾಗತಿಸುತ್ತೇವೆ ಮತ್ತು ಸಹಜವಾಗಿ ಸಾರಾಂಶ ಅಂಕಿ ಅಂಶಗಳು ಯಾವುದನ್ನು ಕೇಳಬಹುದು ಸಾರಾಂಶ ಅಂಕಿಅಂಶಗಳು ಏನೂ ಅರ್ಥವಲ್ಲ ಮಧ್ಯಮ ಮತ್ತು ಇನ್ನೂ ಆದ್ದರಿಂದ ನಾವು ಅನ್ಸ್ಕೊಂಬ್ ಡೇಟಾ ಸೆಟ್ಗಾಗಿ ಸಾರಾಂಶ ಅಂಕಿಅಂಶಗಳನ್ನು ಕೇಳಬಹುದು ಆರ್ ನಲ್ಲಿ ಸಾರಾಂಶದ ಆಜ್ಞೆಯ ಬಗ್ಗೆ ಒಳ್ಳೆಯ ವಿಷಯವೆಂದರೆ ಡೇಟಾ ಫ್ರೇಮ್ಗಾಗಿ ಪ್ರತಿ ಕಾಲಮ್ನ ಮೂಲಕ ಕಾಣುತ್ತದೆ ಮತ್ತು ಸರಾಸರಿ ಕನಿಷ್ಠ ಗರಿಷ್ಠ ಮಧ್ಯಮ ಮತ್ತು ಹೀಗೆ ವರದಿ ಮಾಡುತ್ತದೆ ನಾನು ನಿಮ್ಮ ಗಮನ ಸೆಳೆಯಲು ಬಯಸುವ ನಿರ್ದಿಷ್ಟ ಗಮನ ಸರಾಸರಿ ಆದ್ದರಿಂದ x 1 x 2 y 2 ಅಥವಾ ನೀವು y 1 ನ ಸರಾಸರಿ ಮತ್ತು y 2 ಮತ್ತು y 3 ಗಳ ಅರ್ಥವನ್ನು ಹೊಂದಿದ್ದರೆ y 4 ಒಂದೇ ಆಗಿರುತ್ತದೆ ವೈ 3 ನ ಸರಾಸರಿ ಇರಬಹುದು ಕೇವಲ ಒಂದು ಮೂರನೇ ದಶಮಾಂಶ ಭಿನ್ನವಾಗಿದೆ ಅವರೆಲ್ಲರಿಗೂ ಅದೇ ಸರಾಸರಿ ಇದೆ ವಾಸ್ತವವಾಗಿ ಅವರು ಒಂದೇ ಸಂಬಂಧವನ್ನು ಹೊಂದಿದ್ದಲ್ಲಿ ಸಹ ನೀವು ಪರಿಶೀಲಿಸಬಹುದು ಅದು x 1 ಮತ್ತು y 1 ಒಂದೇ ಸಂಬಂಧವನ್ನು ಹೊಂದಿವೆ x 2 ಮತ್ತು y 2 ಒಂದೇ ಸಂಬಂಧವನ್ನು ಹೊಂದಿರುತ್ತವೆ ಆದ್ದರಿಂದ ನೀವು ಪರಸ್ಪರ ಸಂಬಂಧವನ್ನು ಹೇಗೆ ಲೆಕ್ಕಾಚಾರ ಮಾಡುತ್ತೀರಿ Anscombe ಡೇಟಾ ಸೆಟ್ನ x 1 ಮತ್ತು y 1 ನಡುವಿನ ಪರಸ್ಪರ ಸಂಬಂಧವನ್ನು ಲೆಕ್ಕಾಚಾರ ಮಾಡಲು ನಾವು ಬಯಸುತ್ತೇವೆ ಎಂದು ಹೇಳೋಣ ಈ ಡಾಲರ್ ಆಪರೇಟರ್ ಆರ್ನಲ್ಲಿ ಒಂದು ಆಪರೇಟರ್ ಆಗಿದ್ದು ಅದು ನಿಮಗೆ ಡೇಟಾ ಫ್ರೇಮ್ನ ಕಾಲಮ್ಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಡೇಟಾ ಫ್ರೇಮ್ ಮ್ಯಾಟ್ರಿಕ್ಸ್ಗಿಂತ ವಿಭಿನ್ನವಾಗಿದೆ ಆದರೆ ಇದು ಮ್ಯಾಟ್ರಿಕ್ಸ್ನಂತೆ ಕಾಣುತ್ತದೆ ಆದರೆ ಡಾಲರ್ ಆಪರೇಟರ್ ಡೇಟಾ ಚೌಕಟ್ಟುಗಳು ಮತ್ತು ಪಟ್ಟಿಗಳು ಮತ್ತು ಹೀಗೆ ಅನ್ವಯಿಸುತ್ತದೆ ಆದ್ದರಿಂದ ಇದು x 1 ಮತ್ತು y 1 ನಡುವಿನ ಸಂಬಂಧವಾಗಿದೆ ಅವು ಒಂದೇ ಆಗಿವೆಯೇ ಎಂದು ನೋಡೋಣ x 2 ಮತ್ತು y 2 ಒಂದೇ ಸಂಬಂಧವನ್ನು ಹೊಂದಿವೆ ಆದ್ದರಿಂದ ನಿಖರವಾಗಿ ಅದೇ ಪರಸ್ಪರ ಆದ್ದರಿಂದ ಅನ್ಸ್ಕೊಂಬ್ ಡಾಟಾ ಸೆಟ್ನಲ್ಲಿನ ಪ್ರತಿಯೊಂದು ಜೋಡಿಯು ಆಕರ್ಷಕವಾಗಿ ವಿಭಿನ್ನವಾಗಿ ಕಂಡುಬಂದರೂ ಸಹ ಇದೇ ಸಂಬಂಧವನ್ನು ಹೊಂದಿದೆ ಈಗ ನಾನು ನಿಮಗೆ ತೋರಿಸಲು ಬಯಸುವ ಮುಂದಿನ ಡೇಟಾ ಸೆಟ್ಗೆ ತೆರಳೋಣ ವಾಸ್ತವವಾಗಿ ಆರ್ ಬಗ್ಗೆ ಒಳ್ಳೆಯದು ಅದು ಬರುತ್ತದೆ ಇದು ಕೆಲವು ಇನ್ಸ್ಟಾಲ್ ಪ್ಯಾಕೇಜುಗಳನ್ನು ಪೂರ್ವನಿಯೋಜಿತವಾಗಿ ಬರುತ್ತದೆಯಾದರೂ ಆರ್ ವೆಬ್ಸೈಟ್ಗೆ ಹೋಗಬಹುದು ಮತ್ತು ಹೆಚ್ಚುವರಿ ಉದ್ದೇಶಗಳಿಗಾಗಿ ಸಾವಿರಾರು ಬಳಕೆದಾರರ ಕೊಡುಗೆ ಪ್ಯಾಕೇಜ್ಗಳಿಂದ ಆಸಕ್ತಿಯ ಪ್ಯಾಕೇಜ್ಗಳನ್ನು ಹುಡುಕಬಹುದು ಅನೇಕ ಪ್ಯಾಕೇಜುಗಳು ಅವುಗಳಲ್ಲಿ ಸುಮಾರು ಪ್ಲೇ ಮತ್ತು ಇತರ ಉತ್ತಮ ವಿಷಯವೆಂದರೆ ಪ್ರತಿಯೊಂದು ಪ್ಯಾಕೇಜ್ ಡೇಟಾ ಪ್ಯಾಕೇಜ್ನೊಂದಿಗೆ ಬರುತ್ತದೆ ಮತ್ತು ನೀವು ಪ್ಯಾಕೇಜಿನಲ್ಲಿನ ವಾಡಿಕೆಯ ಪರೀಕ್ಷೆಯನ್ನು ಪರಿಶೀಲಿಸಬಹುದು ಮತ್ತೊಮ್ಮೆ ನೀವು ಆರ್ ಟ್ಯುಟೋರಿಯಲ್ಗೆ ಹೋದರೆ ಅದನ್ನು ಹೇಗೆ ಮಾಡಬೇಕೆಂದು ನೀವು ತಿಳಿಯಬಹುದು ಆದ್ದರಿಂದ ಬೀವರ್ಸ್ ಎಂಬ ಮತ್ತೊಂದು ಪ್ಯಾಕೇಜ್ ಅನ್ನು ಲೋಡ್ ಮಾಡೋಣ ಮತ್ತು ಈ ಬೀವರ್ಸ್ ಡೇಟಾ ಸೆಟ್ ಏನೆಂಬುದನ್ನು ತಿಳಿಯಲು ನಾವು ಸಹಾಯಕ್ಕಾಗಿ ಹಿಂದಿರುಗಿ ಬೀವರ್ನ ಪ್ಯಾಕೇಜ್ ಅನ್ನು ಆಯ್ಕೆ ಮಾಡುತ್ತೇವೆ ಇದು ಎರಡು ಬೀವರ್ಗಳ ಒಂದು ದೇಹದ ಉಷ್ಣತೆ ಸರಣಿ ಎಂದು ಹೇಳುತ್ತದೆ ಬೀವರ್ಗಳು ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಈ ಬೃಹತ್ ದಂಶಕಗಳಾಗಿವೆ ಮತ್ತು ಅವುಗಳು ಅಣೆಕಟ್ಟುಗಳು ಸಣ್ಣ ಅಣೆಕಟ್ಟುಗಳು ಮತ್ತು ಗೋಡೆಗಳನ್ನು ನಿರ್ಮಿಸಲು ಹೆಸರುವಾಸಿಯಾಗಿದೆ ಆದ್ದರಿಂದ ಅವರು ಆ ಅರ್ಥದಲ್ಲಿ ಒಂದು ಬೀವರ್ ರೀತಿಯ ಆದ್ದರಿಂದ ಈ ಬೀವರ್ಗಳು ಎರಡು ಡೇಟಾ ಸೆಟ್ಗಳನ್ನು ಹೊಂದಿದ್ದು ಬೀವರ್ 1 ಮತ್ತು ಬೀವರ್ 2 ಎರಡು ವಿಭಿನ್ನ ಬೀವರ್ಗಳ ದೇಹ ಉಷ್ಣಾಂಶಕ್ಕೆ ಅನುಗುಣವಾಗಿರುತ್ತವೆ ಮತ್ತು ನಾವು ಮೊದಲ ಡೇಟಾ ಸೆಟ್ ಬೀವರ್ 1 ಅನ್ನು ನೋಡುತ್ತೇವೆ ಇದು ಸುಮಾರು 114 ಡೇಟಾ ಬಿಂದುಗಳನ್ನು ಹೊಂದಿದೆ ಟೆಲಿಮೆಟ್ರಿ ಎಂಬ ತಂತ್ರವನ್ನು ಬಳಸಿಕೊಂಡು 10 ನಿಮಿಷಗಳ ಮಧ್ಯಂತರದಲ್ಲಿ ಸಂಗ್ರಹವಾಗಿದೆ ಮತ್ತು ದಾಖಲೆಯಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಆದ್ದರಿಂದ ಸಾಮಾನ್ಯ ಟೈಪ್ ಡೇಟಾ ಬೀವರ್ಗಳಂತೆ ಬೀವರ್ಸ್ ಡೇಟಾ ಸೆಟ್ ಅನ್ನು ಲೋಡ್ ಮಾಡಲು ಮತ್ತು ಇಲ್ಲಿ ಪರಿಸರದಲ್ಲಿ ನೀವು ನೋಡುವಂತೆ ಕೆಲಸದ ಜಾಗವು beaver1 ಮತ್ತು beaver2 ಅನ್ನು ಲೋಡ್ ಮಾಡಲಾಗಿದೆ ಮತ್ತೊಮ್ಮೆ ನೀವು ಬೀವರ್ 1 ಅನ್ನು ಪ್ರವೇಶಿಸುವ ಕ್ಷಣದ ಪ್ರಕಾರವನ್ನು ತೋರಿಸಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು ಯಾವ ರೀತಿಯ ಟೈಪ್ ಎಂದು ತಿಳಿಯಲು ಬಯಸಿದರೆ ಕೇವಲ ಹೆಸರನ್ನು ಟೈಪ್ ಮಾಡಲು ಪ್ರಾರಂಭಿಸಿ ಮತ್ತು ಆರ್ ಸ್ಟುಡಿಯೊ ಅದು ಡೇಟಾ ಫ್ರೇಮ್ ಎಂದು ನಿಮಗೆ ತೋರಿಸುತ್ತದೆ ಆದ್ದರಿಂದ ಡೇಟಾ ಫ್ರೇಮ್ beaver1 ಎಷ್ಟು ಕಾಲಮ್ಗಳನ್ನು ಹೊಂದಿದೆ ಇದು 4 ಅಂಕಣಗಳನ್ನು ಹೊಂದಿದೆ ಆ ಹೆಸರಿನ ಯಾವುವು ಎಂದು ತಿಳಿಯುವುದಕ್ಕಾಗಿ ಮತ್ತೊಮ್ಮೆ ನಾವು ಟೈಪ್ ಮಾಡುತ್ತೇವೆ ನಾವು ಲಕ್ಷಣಗಳು ಅಥವಾ ಹೆಸರುಗಳು ಕ್ಷಮಿಸಿ ಕಾಲಮ್ಗಳನ್ನು ನೋಡುತ್ತೇವೆ ಮತ್ತು ಮೊದಲ ಎರಡು ಕಾಲಮ್ಗಳು ಈ ರೆಕಾರ್ಡ್ ಅಳತೆಗಳನ್ನು ತೆಗೆದುಕೊಳ್ಳುವ ದಿನ ಮತ್ತು ಸಮಯವನ್ನು ನನಗೆ ಕೊಡುತ್ತದೆ ಎಂದು ತೋರಿಸುತ್ತದೆ ಮತ್ತು ಮೂರನೆಯದು ನಮಗೆ ಆಸಕ್ತಿ ಹೊಂದಿರುವ ತಾಪಮಾನವಾಗಿದೆ ನಾವು ತಾಪಮಾನವನ್ನು ರೂಪಿಸೋಣ ಆದ್ದರಿಂದ ನಾವು ಪ್ಲಾಟ್ ಬೀವರ್ 1 ಡಾಲರ್ ತಾಪಮಾನವನ್ನು ಹೇಳುತ್ತೇವೆ ಮತ್ತು ನಾನು ಇದನ್ನು ಮಾಡುವಾಗ ಇದು ಒಂದು ಸ್ಕ್ಯಾಟರ್ ಪ್ಲಾಟ್ ಅನ್ನು ಉತ್ಪಾದಿಸುತ್ತದೆ ಆದರೆ ನಾನು ಆದರ್ಶಪ್ರಾಯ ಲೈನ್ ಪ್ಲ್ಯಾಟ್ ಅನ್ನು ಬಯಸುತ್ತೇನೆ ಮತ್ತು ನಾನು ಬಯಸಿದರೆ ಲೈನ್ ಪ್ಲ್ಯಾಟ್ಗಾಗಿ ಕೇಳಬಹುದು ಮತ್ತು ಇದು ಲೈನ್ ಪ್ಲ್ಯಾಟ್ ಆಗಿದೆ ನಾನು ಎರಡೂ ಮಾರ್ಗಗಳು ಮತ್ತು ಅಂಕಗಳನ್ನೂ ಕೇಳಬಹುದು ಕಥೆ ಅಂತ್ಯವಿಲ್ಲ ಆದರೆ ತಾಪಮಾನ ಸರಣಿಯು ಎರಡು ದಿನಗಳ ರೆಕಾರ್ಡಿಂಗ್ನಂತೆ ಕಾಣುತ್ತದೆ ಈಗ ನೀವು ನೋಡುವಂತೆ ಉಷ್ಣತೆಯು 36 37 ಸುತ್ತಲೂ ಸುತ್ತುತ್ತದೆ ಮತ್ತು ಅದಕ್ಕೆ ಕೆಲವು ಮಾರ್ಪಾಡುಗಳಿವೆ ಇದೀಗ ಪ್ರಶ್ನೆ ಈ ಡೇಟಾವು ನಿರ್ಣಾಯಕ ಅಥವಾ ಸಂಭವನೀಯ ಪ್ರಕ್ರಿಯೆಯಿಂದ ಹೊರಬರುತ್ತದೆಯೆ ಎಂದು ನಾನು ಕೇಳಬಯಸುವಿರಾ ಇದು ಅನ್ವರೀಟ್ ಸರಣಿ ಮುಂದಿನ ದಿನದಲ್ಲಿ ಬೀವರ್ನ ತಾಪಮಾನ ಏನೆಂದು ನಾನು ಊಹಿಸಲು ಬಯಸುತ್ತೇನೆ ನಾನು ಒಂದು ಮಾದರಿಯನ್ನು ನಿರ್ಮಿಸಲು ಬಯಸುತ್ತೇನೆ ನಾನು ಇದನ್ನು ನಿರ್ಣಾಯಕ ಪ್ರಕ್ರಿಯೆ ಎಂದು ಪರಿಗಣಿಸಬೇಕೇ ಈಗ ಒಂದು ದೃಶ್ಯ ವಿಶ್ಲೇಷಣೆಯಿಂದ ನೋಡಿದರೆ ಗಣಿತೀಯ ಕಾರ್ಯವು ಇದನ್ನು ಉತ್ತಮವಾಗಿ ವಿವರಿಸಬಲ್ಲದು ಎಂದು ನಾನು ನೋಡಿದರೆ ನಿರ್ಣಾಯಕ ಪ್ರಕ್ರಿಯೆಯಂತೆ ನಾನು ಇದನ್ನು ಪರಿಗಣಿಸಬಲ್ಲೆ ಈಗ ವಾಸ್ತವವಾಗಿ ನಾನು ಯಾವಾಗಲೂ ಡೇಟಾವನ್ನು ವಿವರಿಸಲು 113 ನೇ ಪದವಿಯ ಬಹುಪದೀಯವಾಗಿ ಹೊಂದಿಕೊಳ್ಳಬಹುದು ಆದರೆ ದುರದೃಷ್ಟವಶಾತ್ 113 ನೇ ಹಂತದ ಬಹುಪದೋಕ್ತಿ ಮುಂದಿನ ಹಂತವನ್ನು ಊಹಿಸುವಲ್ಲಿ ವಿಫಲವಾಗುತ್ತದೆ ಇದು ದತ್ತಾಂಶದಲ್ಲಿನ ನಿರ್ಣಾಯಕತೆಯ ಕೊರತೆಯ ಸೂಚನೆಯಾಗಿದೆ ಅಲ್ಲದೆ ಇದನ್ನು ಊಹಿಸಲು ಸಹಾಯ ಮಾಡಲು ಬೀವರ್ನ ಉಷ್ಣತೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ಅಂಶಗಳು ಇಲ್ಲ ಆದ್ದರಿಂದ ಈ ಉಷ್ಣಾಂಶ ಸರಣಿಯು ಸಂಭವನೀಯವಾಗಿದೆ ಎಂದು ಊಹಿಸಲು ಒಂದು ಬುದ್ಧಿವಂತ ವಿಷಯವಾಗಿರಬಹುದು ಆದರೆ ಮತ್ತೊಂದೆಡೆ ನಾನು ಕೆಲವು ಪ್ರವೃತ್ತಿಯನ್ನು ಕೂಡಾ ಕಾಣುತ್ತೇವೆ ಮತ್ತು ಮುಂದಿನ ಮತ್ತು ಅಂತಿಮ ಡೇಟಾ ಸೆಟ್ನಲ್ಲಿ ನಾವು ಅದರ ಕುರಿತು ಮಾತನಾಡುತ್ತೇವೆ ಆದ್ದರಿಂದ ಇದೀಗ ನಾವು ಈ ಡೇಟಾ ಸೆಟ್ ಅನ್ನು ಸಂಭವನೀಯವೆಂದು ಪರಿಗಣಿಸಬಹುದು ಮತ್ತು ಬೀವರ್ನ ಅರ್ಥವನ್ನು ಕೇಳಬಹುದು ಉದಾಹರಣೆಗೆ ನಾನು ಮಾಡಬಹುದುಕ್ಷಮಿಸಿ ಬೀವರ್ 1 ಡಾಲರ್ ತಾಪಮಾನವು ಸರಿಯಾಗಿರುವುದರ ಅರ್ಥವೇನು ಎಂದು ಕೇಳು ನಾವು ಇದನ್ನು ಮಾಡಬಹುದು ಮತ್ತು ಅದು ಸರಾಸರಿ ನಾವು ವಿಚಲನವನ್ನು ಕೇಳಬಹುದು ಅಪ್ ಮತ್ತು ಡೌನ್ ಬಾಣಗಳನ್ನು ಬಳಸಿಕೊಂಡು ಇತಿಹಾಸದಲ್ಲಿ ಹಿಂದಿನ ಆಜ್ಞೆಗಳನ್ನು ನೀವು ನೆನಪಿಸಿಕೊಳ್ಳಬಹುದು ಮತ್ತು ಇದು ಪ್ರಮಾಣಿತ ವಿಚಲನ ಮತ್ತು ಹೀಗೆ ಈಗ ನಾವು ಏನು ಮಾಡಬೇಕೆಂಬುದು ಕೂಡಾ ಸಾಧನವನ್ನು ಹೋಲಿಸುತ್ತದೆ ಅದು ನನ್ನ ಊಹೆಯ ಪ್ರಕಾರ ಈ ಎರಡು ಬೀವರ್ಗಳು ಅದೇ ಸರಾಸರಿ ತಾಪಮಾನವನ್ನು ಸರಿಯಾಗಿ ಹೊಂದಿವೆ ಖಂಡಿತವಾಗಿಯೂ ನಾನು ಹೊಂದಿರುವ ತಾಪಮಾನದ ಅವಲೋಕನವು ನಾನು ಪಡೆದ ಹಲವಾರು ಸಂಭವನೀಯ ವಾಚನಗಳಲ್ಲಿ ಒಂದಾಗಿದೆ ಆದ್ದರಿಂದ ನಾನು ಬೀವರ್ 1 ಗಾಗಿ ಓದುವ ಜನಸಂಖ್ಯೆ ಮತ್ತು ಬೀವರ್ 2 ಗಾಗಿ ಓದುವ ಜನಸಂಖ್ಯೆ ಇದೆ ಎಂದು ಕಲ್ಪನೆ ಮಾಡುತ್ತಿದ್ದೇನೆ ಮತ್ತು ಈ ಎರಡೂ ಜನಸಂಖ್ಯೆಗಳೂ ಒಂದೇ ಸರಾಸರಿ ಎಂದು ನಾನು ಊಹಿಸಿದ್ದೇನೆ ನಾನು ಪರೀಕ್ಷೆ ಬಯಸುತ್ತೇನೆ ಎಂದು ಹೇಳೋಣ ಈಗ ಸಂಖ್ಯಾಶಾಸ್ತ್ರೀಯವಾಗಿ ಇದು ಒಂದು ಸಿದ್ಧಾಂತ ಪರೀಕ್ಷೆ ಎಮ್ಎ 1 ಎಂದರೆ ಬೀವರ್ 1 ಗೆ ನಿಜವಾದ ಅರ್ಥ ಮತ್ತು ಎಮ್ಎ 2 ಎಂದರೆ ಬೀವರ್ 2 ಗೆ ನಿಜವಾದ ಅರ್ಥ ಮತ್ತು ಇಲ್ಲಿ 1 ಎಮ್ಯೂ 1 ಅಥವಾ ಎಮ್ ಮೈನಸ್ 1 ರ 2 ಎಂದರೆ ಮಿನಸ್ 2 ರಷ್ಟಿರುತ್ತದೆ ಎಂಬ ಊಹೆಯ ಪರೀಕ್ಷೆಯನ್ನು ನಡೆಸುವುದು ಈಗ ನಾವು ಸಿದ್ಧಾಂತಕ್ಕೆ ಹೋಗುತ್ತಿಲ್ಲ ಆದರೆ ನೀವು ಹೇಳುವ ದಿನನಿತ್ಯ ಅಥವಾ ಆಜ್ಞೆಯನ್ನು ಎರಡು ವಿಭಿನ್ನ ಜನಸಂಖ್ಯೆಗಳ ಸರಾಸರಿಗಳನ್ನು ಹೋಲಿಸಲು ನಿಮಗೆ ಸಹಾಯ ಮಾಡೋಣ ಮತ್ತು ಇದು ಟಿ ಡಾಟ್ ಪರೀಕ್ಷಾ ಆಜ್ಞೆಯಾಗಿದೆ ಇದನ್ನು ವಿದ್ಯಾರ್ಥಿಯ ಟಿ ಟೆಸ್ಟ್ ಎಂದು ಕರೆಯಲಾಗುತ್ತದೆ ಟಿ ಕಲ್ಪನಾ ಪರೀಕ್ಷೆಯನ್ನು ಕೈಗೊಳ್ಳಲು ನಾವು ಬಳಸುವ ಅಂಕಿಅಂಶದ ವಿತರಣೆಯನ್ನು ಟಿ ಉಲ್ಲೇಖಿಸುತ್ತದೆ ಅಂಕಿಅಂಶದ ನೆನಪು ಡೇಟಾದ ಕೆಲವು ಗಣಿತ ಕಾರ್ಯವಾಗಿದೆ ಆದ್ದರಿಂದ ಕನಿಷ್ಟ ಸೈದ್ಧಾಂತಿಕವಾಗಿ ಕೇವಲ ಒಂದು ಕಲ್ಪನೆಯನ್ನು ನೀಡುವುದು ಏನು ಬೀವರ್ 1 ಮತ್ತು ಬೀವರ್ 2 ಸರಣಿಯ ಮಾದರಿಯ ವಿಧಾನವನ್ನು ಲೆಕ್ಕಾಚಾರ ಮಾಡಲಾಗುವುದು ಮತ್ತು ಅಂಕಿಅಂಶವನ್ನು ನಾವು ದೂರವನ್ನು ನೋಡುತ್ತೇವೆ ನೀವು ತುಂಬಾ ಹೇಳುವುದಾದರೆ ಮಾದರಿ ವಿಧಾನಗಳ ನಡುವೆ ಅವರು ಎರಡು ವಿಭಿನ್ನ ಜನತೆಗಳಿಂದ ಬಂದಿದ್ದಾರೆ ಎಂಬ ಸತ್ಯದ ಉಪಸ್ಥಿತಿಯಲ್ಲಿ ಅವುಗಳ ನಡುವೆ ವ್ಯತ್ಯಾಸವೇನು ನಾನು ಒಂದೇ ವಿಧಾನವೆಂದು ಊಹಿಸುತ್ತಿದ್ದೇನೆ ಹಾಗಾದರೆ ಒಂದು ವ್ಯತ್ಯಾಸವೇನು ಭಿನ್ನತೆಗಳಲ್ಲಿ ಭಿನ್ನತೆ ವ್ಯತ್ಯಾಸವಾಗಿದೆ ಅಂದರೆ ಅವರು ವಿಭಿನ್ನ ಸ್ಪ್ರೆಡ್ಗಳಿಂದ ಹೊರಬರುತ್ತಾರೆ ಉದಾಹರಣೆಗೆ ವಿವಿಧ ಭಿನ್ನತೆಗಳು ಉತ್ತಮವಾದ ನನ್ನ ಕಲ್ಪನೆಯೇ ಎಂಬುದನ್ನು ನಾವು ತಿಳಿದುಕೊಳ್ಳಲು ನಾವು ಹಿಸ್ಟೋಗ್ರಾಮ್ ಅನ್ನು ನೋಡಬಹುದು ಮತ್ತು ಹರಡುವಿಕೆಯನ್ನು ನೋಡಬಹುದಾಗಿದೆ ಆದ್ದರಿಂದ ನಾವು ಬೀವರ್ 1 ನ ಹಿಸ್ಟೋಗ್ರಾಮ್ ಅನ್ನು ನೋಡೋಣ ಇದು ನನಗೆ ಡೇಟಾದ ವಿತರಣೆಯ ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ಈಗ ನೀವು ಕಥೆಯ ಮೇಲೆ ಹಿಸ್ಟೋಗ್ರಾಮ್ ಡೇಟಾವನ್ನು ನೋಡುತ್ತೀರಿ ಅದು ಬೀವರ್ 1 ಉಷ್ಣತೆ ಹಿಸ್ಟೋಗ್ರಾಮ್ ಕೆಲವು ರೀತಿಯ ಗಾಸ್ಸಿಯನ್ ವಿತರಣೆಯನ್ನು ನಾವು ಇಲ್ಲಿ ಲೆಕ್ಕಾಚಾರ ಮಾಡಿದ ಮೌಲ್ಯವನ್ನು ಸರಾಸರಿ ಎಂದು ಸೂಚಿಸುತ್ತದೆ ಬೀವರ್ 2 ಬಗ್ಗೆ ಏನು ಇದು ಗಾಸ್ಸಿಯನ್ ವಿತರಣೆ ಅಥವಾ ಇನ್ನಿತರ ವಿತರಣೆಯಂತೆ ಕಾಣಿಸುತ್ತದೆಯೇ ಈಗ ಅದು ಗಾಸಿಯನ್ ನಂತೆ ಕಾಣುತ್ತಿಲ್ಲ ನಾನು ಇನ್ನೂ ಹತ್ತಿರವಾಗಿಲ್ಲ ಆದರೆ ಆಶ್ಚರ್ಯಕರವಾಗಿ ನಾವು ನೋಡಬಹುದಾದ ವ್ಯತ್ಯಾಸವೆಂದರೆ ನಾನು ಬೀವರ್ 2 ರ ಭಿನ್ನತೆಗಳನ್ನು ನೋಡಿದರೆ ಬೀವರ್ 1 ನ ಭಿನ್ನತೆ ವ್ಯತ್ಯಾಸಗಳು ಇವು ಮಾದರಿ ವ್ಯತ್ಯಾಸಗಳು ಅಂದರೆ ಇವುಗಳನ್ನು ಡೇಟಾದಿಂದ ಲೆಕ್ಕಾಚಾರ ಮಾಡಲಾಗಿದೆ ಅವುಗಳು ಪರಸ್ಪರ ಭಿನ್ನವಾಗಿರುತ್ತವೆ ಆದ್ದರಿಂದ ಈ ಎರಡು ಬೀವರ್ಗಳ ಉಷ್ಣತೆಯ ವಾಚನಗೋಷ್ಠಿಗಳು ನಾವು ವಿಭಿನ್ನ ಭಿನ್ನತೆಗಳಿಂದ ಬಂದಿವೆ ಎಂದು ಊಹಿಸಲು ಕೆಲವು ಸಮರ್ಥನೆಗಳು ಇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಬೀವರ್ಗಳಲ್ಲಿ ಉಷ್ಣಾಂಶದ ವ್ಯತ್ಯಾಸವು ಪರಸ್ಪರ ಭಿನ್ನವಾಗಿದೆ ಮಾನವರಲ್ಲಿ ಉಷ್ಣತೆಯು ಗಮನಾರ್ಹವಾಗಿ ಬದಲಾಗಬಹುದು ಆದರೆ ಇದರ ಅರ್ಥ ಒಂದೇ ಆಗಿರಬಹುದು ಆದ್ದರಿಂದ ನಾವು ಈಗ ಊಹೆಯನ್ನು ಪರೀಕ್ಷಿಸಲು ಮತ್ತು ಯಾವುದೇ ವಾಡಿಕೆಯ ಸಿಂಟ್ಯಾಕ್ಸ್ ಅನ್ನು ತಿಳಿಯಲು ಉದಾಹರಣೆಗೆ ನಾನು ಟ್ಯಾಬ್ ಅನ್ನು ಒತ್ತುವಬಹುದು ಮತ್ತು ಡೀಫಾಲ್ಟ್ ಯಾವುದು ಎಂದು ನನಗೆ ಹೇಳುತ್ತದೆ ನಾನು ಮೊದಲ ಸರಣಿಯನ್ನು ಪೂರೈಸಬೇಕು ಮತ್ತು ನಂತರ ಎರಡನೇ ಸರಣಿಯನ್ನು ಪೂರೈಸಬೇಕು ಮತ್ತು ನಂತರ ನೀವು ಬಯಸುವ ಇತರ ಆಯ್ಕೆಗಳು ಇವೆ ಪರ್ಯಾಯ ಕಲ್ಪನೆ ಎಂದರೇನು ನಾನು ಊಹೆಯನ್ನು ಅಥವಾ ಯಾವುದೇ ಶೂನ್ಯ ಊಹೆಯನ್ನು ಪರೀಕ್ಷಿಸುತ್ತಿರುವಾಗ ಅಲ್ಲಿ ಪರ್ಯಾಯ ಕಲ್ಪನೆ ಇದೆ ನಂತರ ನಾನು ಸೂಚಿಸಬೇಕಾಗಿದೆ ಇಲ್ಲಿ ಪರ್ಯಾಯ ಸಿದ್ಧಾಂತವೆಂದರೆ ವಿಧಾನಗಳು ಪರಸ್ಪರ ಭಿನ್ನವಾಗಿರುತ್ತವೆ ಇತರ ಸಂದರ್ಭಗಳಲ್ಲಿ ನಾನು ಬೀವರ್ 1 ನ ಸರಾಸರಿ ಪರೀಕ್ಷೆ ಮಾಡಬಹುದು ಅಥವಾ ಬೀವರ್ 1 ರ ತಾಪಮಾನವು ನಿಜವಾದ ಬೀವರ್ 1 ಗಿಂತಲೂ ಹೆಚ್ಚಾಗಿದೆ ಮತ್ತು ಬೀವರ್ 2 ಗಿಂತ ಹೆಚ್ಚಾಗುತ್ತದೆ ಆದರೆ ನಾವು ಇಲ್ಲಿ ಆಸಕ್ತಿ ಹೊಂದಿಲ್ಲ ಆದ್ದರಿಂದ ಡೀಫಾಲ್ಟ್ ಪರ್ಯಾಯ ಟಿ ಪರೀಕ್ಷೆ ಟಿ ಡಾಟ್ ಪರೀಕ್ಷೆಯನ್ನು ನೋಡಿದರೆ ಅದು ಹೇಳುವ ದಸ್ತಾವೇಜನ್ನು ನೋಡಿ ಇದು ನಿಮಗೆ ಬೇರೆಯೇ ಇಲ್ಲ ಎಂದು ಹೇಳುವ ಬದಲಿ ಡೀಫಾಲ್ಟ್ ಮೌಲ್ಯಗಳನ್ನು ನೀಡುತ್ತದೆ ಮತ್ತು ಹಲವಾರು ಆಯ್ಕೆಗಳಿವೆ ಉದಾಹರಣೆಗೆ ಭಿನ್ನಾಭಿಪ್ರಾಯವು ಸಮನಾಗಿರುತ್ತದೆ ನಾನು ಸಮಾನತೆ ಇಲ್ಲ ಮತ್ತು ಅದು ಒಂದು ಪೂರ್ವನಿಯೋಜಿತ ಆಯ್ಕೆ ಎಂದು ನಾನು ಭಾವಿಸಿದ್ದೇನೆ ಅದು ತಪ್ಪು ಎಂದು ಹೇಳುತ್ತದೆ ಆದ್ದರಿಂದ ನಾನು ಅದನ್ನು ಏನೂ ಮಾಡಬೇಕಾಗಿಲ್ಲ ಮತ್ತು ನಾನು ಈಗ ವಿವರಿಸಲು ಕೆಲವು ಇತರ ಆಯ್ಕೆ ಇವೆ ಸಿದ್ಧಾಂತದ ಸ್ವಲ್ಪ ಅಗತ್ಯವಿದೆ ಆದರೆ ಇದನ್ನು ಮಾಡೋಣ ಟಿ ಡಾಟ್ ಟೆಸ್ಟ್ ನನಗೆ ಹೇಳುವದನ್ನು ನೋಡೋಣ ಇದು ವಿಷಯಗಳ ಒಂದು ಗುಂಪನ್ನು ವರದಿ ಮಾಡುತ್ತದೆ ಆದರೆ ಈ ಪು ಮೌಲ್ಯವು ಸರಿ ಎಂದು ಪ್ರಾಮುಖ್ಯತೆ ಏನು ಮತ್ತು ಸಹಜವಾಗಿ ಇದು ನಿಮಗೆ x ಮತ್ತು y ಸಾಧನಗಳನ್ನು ನೀಡುತ್ತದೆ ನೀವು ಮಾದರಿಯನ್ನು ನೋಡಿದಾಗ ಅವು ಬಹಳ ಹತ್ತಿರದಲ್ಲಿದೆ ಅಂದರೆ ನೀವು ಹೌದು ಎಂದು ಹೇಳುವುದಿಲ್ಲ ನಾನು ಹೌದು ಎಂದು ಹೇಳಬಹುದು ಮತ್ತು ನಾವು ಅಂಕಿಅಂಶಗಳ ವಿಶ್ಲೇಷಣೆ ನಡೆಸುತ್ತಿರುವ ಕಾರಣವೇನೆಂದರೆ ಆದರೆ ಅದರ ಅತ್ಯಂತ ಕಡಿಮೆ P ಮೌಲ್ಯದೊಂದಿಗೆ ಅಂಕಿಅಂಶಗಳ ವಿಶ್ಲೇಷಣೆಯು ಕಲ್ಪನೆ ಎಂದು ಸೂಚಿಸುತ್ತದೆ ಶೂನ್ಯ ಸಿದ್ಧಾಂತವು ಸಮಾನವಾದವುಗಳು ಸಮನಾಗಿರುವುದಿಲ್ಲ ಅದನ್ನು ತಿರಸ್ಕರಿಸಬೇಕು ಪು ಮೌಲ್ಯವು ಕಡಿಮೆಯಾದಾಗ ಶೂನ್ಯ ಊಹೆಯು ಹೋಗಬೇಕು ಆದುದರಿಂದ ಓಗುನ್ನೈಕೆಯ ಪುಸ್ತಕದಲ್ಲಿ ನೀವು ಕಾಣುವ ಒಂದು ಉತ್ತಮವಾದ ನುಡಿಗಟ್ಟು ಇದು ಇದು ಶೂನ್ಯ ಸಿದ್ಧಾಂತವನ್ನು ಪರೀಕ್ಷಿಸಲಾಗಿರುವ ಪರ್ಯಾಯ ಸಿದ್ಧಾಂತವನ್ನು ಸಹ ಹೇಳುತ್ತಿದೆ ಮತ್ತು ಇದು ನಿಮಗೆ 95 ಪ್ರತಿಶತ ವಿಶ್ವಾಸಾರ್ಹ ಮಧ್ಯಂತರವನ್ನು ನೀಡುತ್ತದೆ 95 ವಿಶ್ವಾಸಾರ್ಹ ಮಧ್ಯಂತರವು ಏನನ್ನಾದರೂ ಹೊಂದಿದೆ ಇದು ವಿಧಾನದಲ್ಲಿ ವ್ಯತ್ಯಾಸವಿದೆ ಆದ್ದರಿಂದ ಪರೀಕ್ಷೆ ಏನು ಎಂಬುದು ಈ ವಿಧಾನವು ಪರಸ್ಪರರಲ್ಲಿ ಭಿನ್ನವಾಗಿಲ್ಲ ಅದು ಶೂನ್ಯ ಊಹೆಯಿರುತ್ತದೆ ಮತ್ತು ನೀವು ಅಂಕಿಅಂಶಗಳ ಪುಸ್ತಕಗಳಿಗೆ ತಿರುಗಿದರೆ ಅವುಗಳು mu 1 minus mu 2 ಎಂಬ ರೂಪದ ಒಂದು ಊಹಾ ಪರೀಕ್ಷೆಗೆ ಸಮನಾಗಿರುವ ವ್ಯತ್ಯಾಸಕ್ಕಾಗಿ ವಿಶ್ವಾಸಾರ್ಹ ಮಧ್ಯಂತರವನ್ನು ನೋಡುವ ಮೂಲಕ 0 ಅನ್ನು ಸಹ ಸಮರ್ಪಿಸಬಹುದೆಂದು ಅವರು ನಿಮಗೆ ತಿಳಿಸುತ್ತಾರೆ ಆದ್ದರಿಂದ ವಿಧಾನದಲ್ಲಿನ ವ್ಯತ್ಯಾಸಕ್ಕಾಗಿ ವಿಶ್ವಾಸಾರ್ಹ ಮಧ್ಯಂತರವನ್ನು ಇಲ್ಲಿ ವರದಿ ಮಾಡಲಾಗಿದೆ ಮತ್ತು ಇದು ಪ್ರಸ್ತಾಪಿಸಿದ 0 ಮೌಲ್ಯವನ್ನು ಒಳಗೊಂಡಿರುವುದಿಲ್ಲ ವಿಶ್ವಾಸಾರ್ಹ ಮಧ್ಯಂತರವು 0 ರ ನಿಜವಾದ ವಿಧಾನದಲ್ಲಿನ ವ್ಯತ್ಯಾಸದ ಆಧಾರವಾಗಿರುವ ಮೌಲ್ಯವನ್ನು ಸೇರಿಸಿದ್ದರೆ ನಂತರ ನಾವು ಅದನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ ಶೂನ್ಯ ಸಿದ್ಧಾಂತ ಶೂನ್ಯ ಊಹೆಯನ್ನು ತಿರಸ್ಕರಿಸುವಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿಲ್ಲ ಈ ಸಂದರ್ಭದಲ್ಲಿ ಬೀವರ್ 1 ರ ಉಷ್ಣತೆಯ ಸರಾಸರಿ ತಾಪಮಾನವು ಮತ್ತು ಬೀವರ್ 2 ರ ಸರಾಸರಿ ಉಷ್ಣತೆಯು ಪರಸ್ಪರ ಭಿನ್ನವಾಗಿದೆ ಎಂದು ತೀರ್ಮಾನಕ್ಕೆ ಬರುವಲ್ಲಿ ನಾವು ಸಾಕಷ್ಟು ಸಾಕ್ಷ್ಯಗಳನ್ನು ಹೊಂದಿದ್ದೇವೆ ಮತ್ತು ಬೀವರ್ 1 ಮತ್ತು ಬೀವರ್ 2 ರಲ್ಲಿನ ವಾಚನಗೋಷ್ಠಿಗಳು ವಿಭಿನ್ನ ಗಾತ್ರದವುಗಳಾಗಿದ್ದರೂ ನಾವು ಇದನ್ನು ಮಾಡಿದ್ದೇವೆ ಬೀವರ್ 1 ನಲ್ಲಿ 114 ಮಾಹಿತಿ ಅಂಕಗಳಿವೆ ಬೀವರ್ 2 ನಲ್ಲಿ 100 ಡೇಟಾ ಬಿಂದುಗಳಿವೆ ನಾನು ಉದ್ದವನ್ನು ಕೇಳಬಹುದು ಅಥವಾ ನಾನು ಸಹಾಯವನ್ನು ನೋಡಬಹುದು ಮತ್ತು ನೀವು 100 ಡೇಟಾ ಬಿಂದುಗಳನ್ನು ಇಲ್ಲಿ ನೋಡಬಹುದು ಅಲ್ಲಿ ನಾವು 114 ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಸಿದ್ಧಾಂತವು ವಿಭಿನ್ನ ಮಾದರಿ ಗಾತ್ರಗಳನ್ನು ಸಂಗ್ರಹಿಸಲು ನಿಮಗೆ ಅನುಮತಿಸುತ್ತದೆ ಆದರೆ ಈ ಪರೀಕ್ಷೆಯು ಸ್ವತಃ ಸರಿಯಾಗಿ ನಡೆಸಲ್ಪಟ್ಟಿದೆಯೇ ಎಂಬ ಪ್ರಶ್ನೆ ಇದೆ ಸೈದ್ಧಾಂತಿಕವಾಗಿ ಇದು ಸೈದ್ಧಾಂತಿಕ ಊಹೆಗಳನ್ನು ಪೂರೈಸುತ್ತದೆ ಬಹುಶಃ ಈ ಟಿ ಪರೀಕ್ಷೆಯು ವಾಸ್ತವವಾಗಿ ಎರಡೂ ಮಾದರಿಗಳು ಗಾಸ್ಸಿಯನ್ ವಿತರಣೆಗಳಿಂದ ಬಂದಿವೆ ಎಂದು ಊಹಿಸುತ್ತದೆ ಮತ್ತು ನಾವು ಬೀವರ್ 2 ತಾಪಮಾನ ಸರಣಿಯು ನಿಜವಾಗಿಯೂ ಗಾಸ್ಸಿಯನ್ ಹಂಚಿಕೆಗೆ ಅನುಗುಣವಾಗಿಲ್ಲ ಎಂದು ನಾವು ನೋಡಿದ್ದೇವೆ ಆದರೆ ನಾವು ದೊಡ್ಡ ಮತ್ತು ದೊಡ್ಡ ಮಾದರಿಗಳನ್ನು ಸಂಗ್ರಹಿಸಿರಬಹುದು ನಂತರ ಊಹೆಗಳನ್ನು ಹೆಚ್ಚು ಕಟ್ಟುನಿಟ್ಟಾಗಿ ಸರಿಯಾಗಿ ಭೇಟಿಯಾದರು ಆದ್ದರಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವು ಕೇವಲ ವಿಶ್ಲೇಷಣೆಯನ್ನು ವರದಿ ಮಾಡುತ್ತಿಲ್ಲ ಆದರೆ ನಾವು ಮಾಡಿದ ಊಹೆಗಳನ್ನೂ ಆ ಡೇಟಾವನ್ನು ಆ ಊಹೆಗಳನ್ನು ಪೂರೈಸುತ್ತಿದ್ದರೂ ಸಹ ನಾನು ನಿಮಗೆ ತೋರಿಸಲು ಬಯಸುವ ಕೊನೆಯ ವಿಷಯವೆಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯ ಮತ್ತೊಂದು ಸರಣಿಯಾಗಿದೆ ಮತ್ತೆ ಈ ಡೇಟಾ ಸೆಟ್ನಲ್ಲಿ ಸಹಾಯವನ್ನು ನೋಡಲು ನಾನು ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ನಿಮಗೆ ಡೇಟಾ ಸೆಟ್ ಅನ್ನು ತೋರಿಸಲು ಬಯಸುತ್ತೇನೆ ಇಲ್ಲಿ ನಾನು ಕಾರ್ಬನ್ ಡೈಆಕ್ಸೈಡ್ ಡೇಟಾ ಸೆಟ್ ಅನ್ನು ಲೋಡ್ ಮಾಡಿದ್ದೇನೆ ಮತ್ತು ನಾವು ಈ ಸರಣಿಯನ್ನು ಯೋಜಿಸುತ್ತೇವೆ ಮತ್ತು ಈ ಸರಣಿಯಲ್ಲಿ ನೀವು ಪ್ರವೃತ್ತಿಯನ್ನು ನೋಡಬಹುದು x ಅಕ್ಷವು ಸಮಯವಾಗಿರುತ್ತದೆ ಅದು ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ಸಂಗ್ರಹಿಸಿದ ವರ್ಷ ಒಂದು ರೇಖಾತ್ಮಕ ಪ್ರವೃತ್ತಿ ಅಥವಾ ಬಹುಶಃ ಸ್ವಲ್ಪ ಪ್ಯಾರಾಬೋಲಿಕ್ ಪ್ರವೃತ್ತಿ ಇದೆ ನಮಗೆ ಗೊತ್ತಿಲ್ಲ ಆದರೆ ಸ್ಪಷ್ಟವಾಗಿ ಎರಡು ವಿಷಯಗಳಿವೆ ಒಂದು ರೇಖೀಯ ಪ್ರವೃತ್ತಿ ಮತ್ತು ನಂತರ ಅದರಲ್ಲಿ ಒಂದು ಆಸಿಲೇಟರಿ ಪ್ರಕೃತಿ ಇರುತ್ತದೆ ಈಗ ಮತ್ತೊಮ್ಮೆ ಪ್ರಶ್ನೆ ನಾನು ಇದನ್ನು ನಿರ್ಣಾಯಕ ಪ್ರಕ್ರಿಯೆ ಅಥವಾ ಸಂಭವನೀಯ ಪ್ರಕ್ರಿಯೆ ಎಂದು ಪರಿಗಣಿಸಬೇಕೇ ಅದರ ಮುಖದ ಮೇಲೆ ಅದು ನಿರ್ಣಾಯಕವಾಗಿದೆ ಏಕೆಂದರೆ ಇದು ತುಂಬಾ ಪ್ರಬಲವಾಗಿದೆ ಪ್ರವೃತ್ತಿಯನ್ನು ವಿವರಿಸಲು ನಾನು ಹೊಂದಿಕೊಳ್ಳಬಹುದಾದ ಒಂದು ಗಣಿತ ಕಾರ್ಯವಿರುತ್ತದೆ ನಾನು ಸೈನಾಯ್ಯಿಡ್ಗಳನ್ನು ಬಳಸುವ ಆಸಿಲೇಷನ್ಗಳನ್ನು ಸಹ ವಿವರಿಸಬಲ್ಲೆ ನಾನು ಆವರ್ತನವನ್ನು ನಿರ್ಧರಿಸಬಹುದು ಆವರ್ತನವನ್ನು ನಾನು ಹೇಗೆ ನಿರ್ಧರಿಸುವುದು ನಿಯತಕಾಲಿಕ ಅಥವಾ ವಿದ್ಯುತ್ ಸ್ಪೆಕ್ಟ್ರಲ್ ಸಾಂದ್ರತೆಯನ್ನು ನೋಡುವ ಮೂಲಕ ನೀವು ರೇಖೀಯ ಪ್ರವೃತ್ತಿಗೆ ಹೊಂದಿಕೊಳ್ಳಬಹುದು ನಾವು ಮಾಡೆಲಿಂಗ್ ಕೌಶಲ್ಯಗಳ ಉಪನ್ಯಾಸಕ್ಕೆ ಹೋದಾಗ ರೇಖೀಯ ಪ್ರವೃತ್ತಿಗಳು ಹೇಗೆ ಸರಿಹೊಂದಬೇಕು ಎಂಬುದನ್ನು ನಿಮಗೆ ತೋರಿಸುತ್ತೇನೆ ಮೂಲಭೂತವಾಗಿ ಇದು ಹಿಂಜರಿತದ ವಿಷಯವಾಗಿದೆ ಆದರೆ ಈ ಸರಣಿಯನ್ನು ನೀವು ನಿರ್ಣಾಯಕ ಎಂದು ಯೋಚಿಸುವ ಸಾಧ್ಯತೆಯಿದೆ ಎಂದು ಇದು ತೋರಿಸುತ್ತದೆ ಆದಾಗ್ಯೂ ನೀವು ನಿರ್ಣಾಯಕ ಭಾಗವನ್ನು ತೆಗೆದುಹಾಕಿದ ನಂತರ ವಿವರಿಸಬೇಕಾದ ಸರಣಿಯಲ್ಲಿ ಯಾವುದಾದರೂ ಬಿಟ್ಟರೆ ನೀವು ಕೇಳಬೇಕು ಮತ್ತು ಅದು ಕೆಲವು ಅಕ್ರಮಗಳನ್ನು ಹೊಂದಿದ್ದರೆ ಅದಕ್ಕೆ ಕೆಲವು ಸಂಭವನೀಯ ಸ್ವಭಾವವಿದೆ ನಂತರ ನೀವು ಸರಣಿಯು ಸಂಭವನೀಯ ಪ್ರಕ್ರಿಯೆಗಳ ಮಿಶ್ರಣವೆಂದು ನಿರ್ಣಾಯಕ ತೀರ್ಮಾನಕ್ಕೆ ಬರುವಿರಿ ಇಲ್ಲಿ ನಿರ್ಣಾಯಕತೆಯು ಸಮಯದ ಒಂದು ಕಾರ್ಯವಾಗಿ ಸಂಪೂರ್ಣವಾಗಿ ಆಗಿದೆ ಅನೇಕ ಪ್ರಕ್ರಿಯೆಗಳಲ್ಲಿ ನಿರ್ಣಾಯಕ ಪ್ರಕೃತಿ ನಿಮಗೆ ಈಗಾಗಲೇ ತಿಳಿದಿರುವ ಒಂದು ನಿರ್ದಿಷ್ಟ ಕಾರಣದಿಂದ ಬರಬಹುದು ನಾವು ಚರ್ಚಿಸಿದ ರಿಯಾಕ್ಟರ್ ತಾಪಮಾನ ಉದಾಹರಣೆಯಲ್ಲಿ ಶೀತಕ ಹರಿವನ್ನು ಬಳಸಿಕೊಂಡು ಶೀತಕ ಹರಿವು ಮತ್ತು ರಿಯಾಕ್ಟರ್ ಉಷ್ಣಾಂಶ ಸರಣಿಯನ್ನು ನಾನು ನಿಮಗೆ ಕೊಟ್ಟರೆ ನೀವು ರಿಯಾಕ್ಟರ್ ಉಷ್ಣಾಂಶದಲ್ಲಿನ ವ್ಯತ್ಯಾಸಗಳನ್ನು ಗಮನಾರ್ಹವಾಗಿ ವಿವರಿಸಬಹುದು ಆದರೂ ಸಂವೇದಕ ಶಬ್ದದಿಂದ ಉಂಟಾಗುವ ತಂಪಾಗುವ ಹರಿವನ್ನು ಬಳಸಿ ವಿವರಿಸಲು ನಿಮಗೆ ಸಾಧ್ಯವಾಗದಿರುವ ತಾಪಮಾನದಲ್ಲಿ ಏನಾದರೂ ಉಳಿದಿರುತ್ತದೆ ಅಲ್ಲಿ ನೀವು ನಿರ್ಣಾಯಕ ಮತ್ತು ಸಂಭವನೀಯ ಪ್ರಕ್ರಿಯೆಯ ಮಿಶ್ರಣವನ್ನು ಹೊಂದಿದ್ದೇವೆ ನಾವು ಇಲ್ಲಿ ರೇಖಾತ್ಮಕ ಅಥವಾ ರೇಖಾತ್ಮಕವಲ್ಲದ ಬಗ್ಗೆ ಮಾತನಾಡುತ್ತಿಲ್ಲ ಹೇಗಾದರೂ ಆದ್ದರಿಂದ ಆಶಾದಾಯಕವಾಗಿ ನಾನು ಈ ಉದಾಹರಣೆಗಳು ಮೂಲಕ ಆರ್ ಎಂಬ ಮಹಾನ್ ಉಚಿತ ತೆರೆದ ಮೂಲ ಸಾಫ್ಟ್ವೇರ್ ಪ್ಯಾಕೇಜ್ ಮೊದಲ ನಿಮಗೆ ಪರಿಚಯಿಸಿದೆ ಏಕೆಂದರೆ ವಿದ್ಯಾರ್ಥಿಗಳು ಕೆಲವು ವೇದಿಕೆಯಲ್ಲಿ ನೋಡಿದ ಪರಿಚಯಕ್ಕಾಗಿ ವಿನಂತಿಸಿದ ಕೆಲವು ಪ್ರೋಗ್ರಾಮಿಂಗ್ ಭಾಷೆಗೆ ಮಾನ್ಯತೆ ಆದರೆ ಡೇಟಾ ವಿಶ್ಲೇಷಣೆಯಲ್ಲಿ ಅಗತ್ಯವಿರುವ ಪ್ರೋಗ್ರಾಮಿಂಗ್ ಭಾಷೆ ಅಗತ್ಯವಿಲ್ಲ ಆದರೆ ಸಿದ್ಧಾಂತಕ್ಕೆ ದೃಢೀಕರಿಸುವ ಒಂದು ಉತ್ತಮವಾದ ತಂತ್ರಾಂಶ ಸಾಧನವಾಗಿದೆ ಮತ್ತು ಅಂಕಿಅಂಶವನ್ನು ವಿಶ್ಲೇಷಿಸುವ ವಿಶ್ವದ ವಿಶ್ಲೇಷಣೆಯಲ್ಲಿ ಅನೇಕ ಪ್ರವರ್ತಕರು R ಅನ್ನು ಬರೆಯಲಾಗಿದೆ ಆದ್ದರಿಂದ ಇದಕ್ಕೆ ಹೆಚ್ಚಿನ ವಿಶ್ವಾಸಾರ್ಹತೆ ಇದೆ ಮತ್ತು ಒಳ್ಳೆಯ ಬಳಕೆದಾರ ವೇದಿಕೆ ಇದೆ ನೀವು ಯಾವುದೇ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅದನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸಬಹುದು ಆರ್ ಸ್ಟುಡಿಯೋ ಆರ್ ಗಾಗಿ GUI ನ ಅದ್ಭುತ ತುಣುಕು ಆದ್ದರಿಂದ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಆನಂದಿಸಿ ಮತ್ತು ಬರೆಯಿರಿ ಆಶಾದಾಯಕವಾಗಿ ನೀವು ಉಪನ್ಯಾಸವನ್ನು ಅನುಭವಿಸಿದ್ದೀರಿ